ಇಂಜಿನಿಯರಿಂಗ್ ಗಣಿತ II ಇದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ಡೈವರ್ಜೆನ್ಸ್ ಥಿಯರಂ ನ ಬಗ್ಗೆ ಇರುವ ಹತ್ತನೇ ಉಪನ್ಯಾಸ ಈ ಉಪನ್ಯಾಸದಲ್ಲಿ ನಾವು ಡೈವರ್ಜೆನ್ಸ್ ಥಿಯರಂ ನ ವಿಷಯವಾಗಿ ಮಾತನಾಡಲಿದ್ದೇವೆ ಈ ಪ್ರಮೇಯವು ಮೂಲತಃ ವಾಲ್ಯೂಮ್ ಇಂಟೆಗ್ರಲ್ ನಿಂದ ಸರ್ಫೇಸ್ ಇಂಟೆಗ್ರಲ್ ಅನ್ನು ಹೇಗೆ ಪಡೆಯುವುದು ಎಂಬುದನ್ನು ತಿಳಿಸುತ್ತದೆ ಈ ಉಪನ್ಯಾಸದಲ್ಲಿ ಇವೆರಡರ ನಡುವೆ ಇರುವ ಸಂಬಂಧವನ್ನು ನೋಡಲಿದ್ದೀರಿ ನಾವು ಗ್ರೀನ್ಸ್ ಥಿಯರಂ Green's theorem ಅನ್ನು ಈ ಮೊದಲೇ ಚರ್ಚಿಸಿದ್ದೇವೆ ಎಂಬುದನ್ನು ನೆನಪಿಸಿಕೊಳ್ಳೋಣ ಎರಡು ಆಯಾಮಗಳಲ್ಲಿ ಈ ಕ್ಲೋಸ್ಡ್ ಕರ್ವ್ C ಮೇಲೆ ಇರುವ ಕರ್ವ್ ಇಂಟೆಗ್ರಲ್ ಮತ್ತು C ಯಿಂದ ಸುತ್ತುವರಿಯಲ್ಪಟ್ಟಿರುವ ಈ ಪ್ರದೇಶದ ಮೇಲಿನ ಸರ್ಫೇಸ್ ಇಂಟೆಗ್ರಲ್ ಸಮನಾಗಿದೆ ಎಂಬುದೇ ಇದರ ಮುಖ್ಯ ಕಲ್ಪನೆ ಇದೇ ಗ್ರೀನ್ಸ್ ಥಿಯರಂ Green's theorem ಅಥವಾ ಕೆಲವೊಮ್ಮೆ ನಾವು ಇದನ್ನು ಸಮತಲ ದ ಮೇಲಿನ ಗ್ರೀನ್ಸ್ ಥಿಯರಂ Green's theorem ಎಂದು ಕರೆಯುತ್ತೇವೆ ಏಕೆಂದರೆ ಇದು ಎರಡು ಆಯಾಮಗಳ ಹಿನ್ನೆಲೆಯಲ್ಲಿದೆ ಗ್ರೀನ್ಸ್ ಥಿಯರಂ Green's theorem ಅನ್ನು ಈ ರೂಪದಲ್ಲಿ ಕೂಡ ಬರೆಯಬಹುದು ಎಂಬುದನ್ನು ಜ್ಞಾಪಿಸಿಕೊಳ್ಳೋಣ ಇಲ್ಲಿ ನಾವು D ಅಥವಾ ಅಲ್ಲಿ R ಎಂದು ಬರೆಯಬಹುದು ಈ R ಅಥವಾ D ಎಂಬುದು ಕರ್ವ್ C ಯಿಂದ ಸುತ್ತುವರೆಯಲ್ಪಟ್ಟ ಪ್ರದೇಶ ಇದನ್ನು ನಾವು ಈ ಕರ್ಲ್ ಹಾಗೂ ಈ ವೆಕ್ಟರ್ ಫೀಲ್ಡ್ F ಗಳ ಪರಿಭಾಷೆಯಲ್ಲಿಯೂ ವ್ಯಕ್ತಪಡಿಸಬಹುದು ಇಲ್ಲಿಯೂ ಕೂಡ ಇನ್ನೊಮ್ಮೆ ಈ ಕರ್ವ್ ಇಂಟೆಗ್ರಲ್ ಅಥವಾ ಲೈನ್ ಇಂಟೆಗ್ರಲ್ ಇದರ k ಜೊತೆಗಿನ ಈ ಕರ್ವ್ C ಯಿಂದ ಸುತ್ತುವರಿಯಲ್ಪಟ್ಟ ಪ್ರದೇಶದ ಮೇಲೆ ತೆಗೆಯಲಾದ ಈ ಇಂಟೆಗ್ರಲ್ ಗೆ ಸಮನಾಗಿದೆ ಗ್ರೀನ್ಸ್ ಥಿಯರಂ Green's theorem ನ ಹೇಳಿಕೆಯ ಈ ರೂಪವನ್ನು ನಮಗೆ 3 ಆಯಾಮ ಗಳಿಗೆ ವಿಸ್ತರಿಸಲು ಸಾಧ್ಯವಾಯಿತು ಇದರಲ್ಲಿ ಕರ್ವ್ ಮೂರು ಆಯಾಮಗಳಲ್ಲಿದೆ ಹಾಗೂ ಸಮತಲ ದಲ್ಲಿರುವ ಈ ಪ್ರದೇಶವು ಈಗ ಒಂದು ಮೇಲ್ಮೈ ಆಗಿದೆ ಈ ಕರ್ವ್ ಇಂಟೆಗ್ರಲ್ ಅನ್ನು ಮೂರು ಆಯಾಮಗಳಿಗೆ ಸಾಮಾನ್ಯೀಕರಿಸಲಾಗಿದೆ ಈಗ C ಮೂರು ಆಯಾಮಗಳಲ್ಲಿದೆ ಈ ಕರ್ವ್ ನಿಂದ ಸುತ್ತುವರಿಯಲ್ಪಟ್ಟ ವಿಸ್ತೀರ್ಣವು ಈಗ ಇದೊಂದು ಮೇಲ್ಮೈ ಇದರ ಮೇಲೆ ನಾವು ಸರ್ಫೇಸ್ ಇಂಟೆಗ್ರಲ್ ಅನ್ನು ತೆಗೆಯಬಹುದು ಈ n ಮೇಲ್ಮೈಗೆ ಎಳೆದ ಲಂಬ ಇದು ಸ್ಟೋಕ್ಸ್ ಥಿಯರಂ Stoke's Theorem ಇದನ್ನು ಕಳೆದ ಉಪನ್ಯಾಸದಲ್ಲಿ ಚರ್ಚಿಸಿದ್ದೇವೆ ಇದು ಗ್ರೀನ್ಸ್ ಥಿಯರಂ Green's theorem ಅನ್ನು ಬರೆಯುವ ಒಂದು ರೂಪ ಈ ರೂಪವನ್ನು ವಿಸ್ತರಿಸುವುದು ಸಾಧ್ಯವಾಗಿತ್ತು ಹಾಗೂ ಸಾರ್ವತ್ರೀಕರಣವನ್ನು ಸುಲಭವಾಗಿ ಗಮನಿಸಬಹುದಾಗಿತ್ತು ಈಗ ನಾವು ಗ್ರೀನ್ಸ್ ಥಿಯರಂ Green's theorem ಅನ್ನು ಇನ್ನೊಂದು ರೂಪದಲ್ಲಿ ಬರೆಯುತ್ತೇವೆ ಈ ಕರ್ಲ್ ನ ಬದಲಾಗಿ ಡೈವರ್ಜೆನ್ಸ್ ಅನ್ನು ಬಳಸುತ್ತೇವೆ ಡೈವರ್ಜೆನ್ಸ್ ಅನ್ನು ಬಳಸಿ ಬರೆಯಬಹುದಾದ ಪ್ರಮೇಯದ ಈ ರೂಪವನ್ನು ಇನ್ನೊಂದು ರೀತಿಯಲ್ಲಿ ವಿಸ್ತರಿಸಲು ಸಾಧ್ಯವಿದೆ ಇದು ಇನ್ನೊಮ್ಮೆ ಮೂರು ಆಯಾಮಗಳಿಗೆ ಮಾಡುವ ವಿಸ್ತರಣೆ ಆದರೆ ಈ ವಿಸ್ತರಣೆಯ ಭಿನ್ನವಾಗಿರುತ್ತದೆ ಏಕೆಂದರೆ ಅಲ್ಲಿ ಮೂರು ಆಯಾಮಗಳಿಗೆ ವಿಸ್ತರಣೆಯಾಗಿತ್ತು ಹಾಗೂ ಕರ್ವ್ ಕೂಡ 3 ಆಯಾಮಗಳಲ್ಲಿ ಕರ್ವ್ ಅನ್ನು ತೆಗೆದುಕೊಂಡಿದ್ದೆವು ಆದರೆ ವಿಸ್ತೀರ್ಣವು ಎರಡು ಆಯಾಮಗಳ ಮೇಲ್ಮೈಯದಾಗಿತ್ತು ಪ್ರಸ್ತುತವಾಗಿ ಉಲ್ಲೇಖಿಸಿರುವ ವಿಸ್ತರಣೆಯಲ್ಲಿ ಈ ಕರ್ವ್ ಇಂಟೆಗ್ರಲ್ ಮೂರು ಆಯಾಮಗಳಲ್ಲಿನ ಸರ್ಫೇಸ್ ಇಂಟೆಗ್ರಲ್ ಆಗಿ ಬದಲಾಗುತ್ತದೆ ಹಾಗೂ ಸ್ಟೋಕ್ಸ್ ಥಿಯರಂ Stoke's Theorem ನಲ್ಲಿರುವ ಮೇಲ್ಮೈಯಾದ ಈ ಪ್ರದೇಶದ ಮೇಲಿನ ಇಂಟೆಗ್ರಲ್ ಈಗ ವಾಲ್ಯೂಮ್ ಇಂಟೆಗ್ರಲ್ ಆಗಿ ಬದಲಾಗುತ್ತದೆ ಆದ್ದರಿಂದ ಇದು ಗ್ರೀನ್ಸ್ ಥಿಯರಂ Green's theoremನ ಇನ್ನೂ ಒಂದು ಸಾರ್ವತ್ರೀಕರಣ ಅಥವಾ ವಿಸ್ತರಣೆ ಅದನ್ನು ಡೈವರ್ಜೆನ್ಸ್ ಥಿಯರಂ ಎಂದು ಕರೆಯುತ್ತೇವೆ ಈ ದಿನ ನಾವು ಈ ಪ್ರಮೇಯವನ್ನು ಅಭ್ಯಾಸ ಮಾಡಲಿದ್ದೇವೆ ಈಗ ನಾವು ಡೈವರ್ಜೆನ್ಸ್ ಥಿಯರಂ ಅನ್ನು ಚರ್ಚಿಸೋಣ ನಾನು ಮತ್ತೊಮ್ಮೆ ಗ್ರೀನ್ಸ್ ಥಿಯರಂ Green's theorem ಅನ್ನು ಬರೆದಿದ್ದೇನೆ ವೆಕ್ಟರ್ ಫೀಲ್ಡ್ Fಅನ್ನು ಈ ರೀತಿಯಾಗಿ ವ್ಯಾಖ್ಯಾನಿಸುತ್ತೇವೆ FF2xyi F1xyj ನಮಗೆ ಅವಶ್ಯವಿರುವ ಗ್ರೀನ್ಸ್ ಥಿಯರಂ Green's theorem ನ ರೂಪವನ್ನು ಪಡೆಯಲು ನಾವಿಲ್ಲಿ ಋಣಾತ್ಮಕ ಚಿನ್ಹೆಯನ್ನು ತೆಗೆದುಕೊಂಡಿದ್ದೇವೆ ವಾಸ್ತವವಾಗಿ ನಾವು ಸಾಮಾನ್ಯವಾಗಿ ಬರೆಯುವಂತೆ FF1xyiF2xyj ಈ ರೀತಿಯಲ್ಲಿಯೂ F ಅನ್ನು ಸೂಚಿಸಿ ಪ್ರಮೇಯವನ್ನು ಮುಂದುವರಿಸಬಹುದು ನಾವು ಸ್ಲೈಡ್ ನಲ್ಲಿ ಬರೆದ ರೂಪದಲ್ಲಿ ನಿಖರವಾಗಿ ಪಡೆಯಲು ನಾವು ಈ ಎರಡು ಆಯಾಮಗಳ ಈ ವೆಕ್ಟರ್ ಫೀಲ್ಡ್ F ಅನ್ನು ತೆಗೆದುಕೊಂಡಿದ್ದೇವೆ ಇಲ್ಲಿ F2xy ಇದು F ನ ಮೊದಲನೇ ಕಂಪೋನೆಂಟ್ ಹಾಗೂ F1xyಇದು F ನ ಎರಡನೇ ಕಂಪೋನೆಂಟ್ ಈಗ ನಾವು ∇⋅Fಅನ್ನು ಲೆಕ್ಕ ಹಾಕಿದರೆ ಏನಾಗುವುದು ಈ ಡೈವರ್ಜೆನ್ಸ್ ನ ಏರಿಯಾ ಇಂಟೆಗ್ರಲ್ ಪರಿಣಾಮವಾಗಿ ನಮಗೆ F2∂x F1∂y ಸಿಗುತ್ತದೆ ಆದ್ದರಿಂದ ನಿಖರವಾಗಿ F2∂x F1∂y ಇದೇ ಈ ಏರಿಯಾ ಇಂಟೆಗ್ರಲ್ ನ ಇಂಟೆಗ್ರಾಂಡ್ ನಾವು ವೆಕ್ಟರ್ ಫೀಲ್ಡ್ F ಅನ್ನು ಈ ರೂಪದಲ್ಲಿ ಆಯ್ಕೆ ಮಾಡಲು ಇದೇ ಕಾರಣ rxiyj ಆದ್ದರಿಂದ ನಾವು ಹಿಂದಿನ ಉಪನ್ಯಾಸದಲ್ಲಿ ವಿವರಿಸಿದಂತೆ ಟ್ಯಾಂಜೆಂಟ್ ನ ದಿಕ್ಕಿನಲ್ಲಿ ಡಿಫರೆನ್ಷಿಯಲ್ ಅಂಶ ಅಂದರೆ ಮೂಲತಃ ನಾವು r ನ ವ್ಯುತ್ಪನ್ನ ದ ವಿಷಯ ಮಾತನಾಡುತ್ತಿದ್ದೇವೆ ಅದು drdxidyj ಆಗುತ್ತದೆ ಇದರಿಂದ ನಾವು ಟ್ಯಾಂಜೆಂಟ್ ನ ದಿಕ್ಕಿನಲ್ಲಿ ಡಿಫರೆನ್ಷಿಯಲ್ ಅಂಶ dr ಅನ್ನು ಬರೆಯಬಹುದು ಈಗ ಅದನ್ನು ಅದರ ಗಾತ್ರ ದಿಂದ ಭಾಗಿಸಿದರೆ ಇಲ್ಲಿ dr ನ ಗಾತ್ರ ವು dx2dy2 ಆಗಿದೆ ಇದನ್ನು ನಾವು drdx2dy2 ಹೀಗೆ ಬರೆಯುತ್ತೇವೆ ಮತ್ತು ನಾವು ಇದರಿಂದ ಭಾಗಿಸಿದರೆ ಇದನ್ನು ಮೊದಲೇ ವ್ಯಾಖ್ಯಾನಿಸಿದಂತೆ ds ನಿಂದ ಸೂಚಿಸುತ್ತೇವೆ ಇಲ್ಲಿ ds ಆರ್ಕ್ ನ ಮೇಲಿನ ಡಿಫರೆನ್ಷಿಯಲ್ ಅಂಶ ಅಥವಾ ಇಂಕ್ರಿಮೆಂಟಲ್ ಅಂಶ ನೀವು dr ಅನ್ನು ds ನಿಂದ ಭಾಗಿಸಿದರೆ ಅಂದರೆ dx ಮತ್ತು dy ಯನ್ನು ds ನಿಂದ ಭಾಗಿಸಬೇಕು ಇದರ ಫಲಿತಾಂಶವೇನು ಇದು ಯೂನಿಟ್ ಟ್ಯಾಂಜೆಂಟ್ ವೆಕ್ಟರ್ ಏಕೆಂದರೆ ಇದು ಟ್ಯಾಂಜೆಂಟ್ ನ ದಿಕ್ಕಿನಲ್ಲಿದೆ ಮತ್ತು ನಾವು ಅದರ ಗಾತ್ರದಿಂದ ಭಾಗಿಸಿದ್ದೇವೆ ಈಗ drds ಇದರ ಮೌಲ್ಯ 1 ಇದು ಟ್ಯಾಂಜೆಂಟ್ ವೆಕ್ಟರ್ ಇದನ್ನು ನಾವು ಯೂನಿಟ್ ಟ್ಯಾಂಜೆಂಟ್ ಎಂದು ಕರೆಯುತ್ತೇವೆ ಇದು dxds ಹಾಗೂ ಇದು dyds ಇಡೀ ಸಮೀಕರಣವನ್ನು ನಾವು dsನಿಂದ ಭಾಗಿಸಿದ್ದೇವೆ ಆದ್ದರಿಂದ ಈ drds ಇಲ್ಲಿ ಯೂನಿಟ್ ಟ್ಯಾಂಜೆಂಟ್ ವೆಕ್ಟರ್ ಇದನ್ನು ನಾವು ಕೇವಲ T ಯಿಂದ ಸೂಚಿಸುತ್ತೇವೆ ಈಗ ಇದು C ಗೆ ಯೂನಿಟ್ ಟ್ಯಾಂಜೆಂಟ್ ವೆಕ್ಟರ್ ನಿಂದ ಪಡೆಯುವ ಯೂನಿಟ್ ನಾರ್ಮಲ್ ವೆಕ್ಟರ್ ಯೂನಿಟ್ ನಾರ್ಮಲ್ ವೆಕ್ಟರ್ ಟ್ಯಾಂಜೆಂಟ್ ವೆಕ್ಟರ್ ಗೆ ಲಂಬವಾಗಿರುತ್ತದೆ ಅದು dxdsidydsj ಲಂಬವನ್ನು ಪಡೆಯುವ ಇದು ಒಂದು ಉಪಾಯ ಇವೆರಡನ್ನು ಅದಲು ಬದಲು ಮಾಡಿ ಒಂದು ಋಣಾತ್ಮಕ ಚಿನ್ಹೆಯನ್ನು ಸೇರಿಸಿ ಇದು ಲಂಬ ಏಕೆಂದರೆ ನಾವು Tn ಈ ಡಾಟ್ ಪ್ರಾಡಕ್ಟ್ ಅನ್ನು ಪರೀಕ್ಷಿಸಿದರೆ ಅದು 0 ಆಗುತ್ತಿದೆ ಏಕೆಂದರೆ ಅದರ ಮೌಲ್ಯ dxdsdyds dydsdxds ಇವೆರಡು ಒಂದೇ ಆಗಿದೆ ಆದ್ದರಿಂದ ಅವುಗಳು ಕ್ಯಾನ್ಸಲ್ ಆಗುತ್ತವೆ ಹಾಗಾಗಿ ನಮಗೆ 0 ಸಿಗುತ್ತದೆ ಅಂದರೆ ಇವೆರಡು ಪರಸ್ಪರ ಲಂಬವಾಗಿವೆ ಆದ್ದರಿಂದ ಇದು ಟ್ಯಾಂಜೆಂಟ್ ಹಾಗೂ ಇದು ಲಂಬ ಇದರ ಗಾತ್ರವು 1 ಆಗಿದೆ ಆದ್ದರಿಂದ ಇದು C ಗೆ ಒಂದು ಸಾಮಾನ್ಯ ಬಿಂದು xy ನಲ್ಲಿ ಎಳೆದ ಏಕಾಂಶ ಲಂಬ ಸದಿಶ ಗ್ರೀನ್ಸ್ ಥಿಯರಂ Green's theorem ನ ಸಮೀಕರಣದ ಎಡಭಾಗದಲ್ಲಿ ಇರುವ ಇಂಟೆಗ್ರಾಂಡ್ F1dxF2dy ಈ ಪ್ರಮಾಣದ ಬದಲಾಗಿ ಈ ಡಿಫರೆನ್ಸಿಯಲ್ ಅಂಶ ವನ್ನು ಸರಿದೂಗಿಸಲು F1dxdsF2dydsds ಎಂಬುದಾಗಿ ಬರೆಯಬಹುದು ಈಗ ನಾವು F1dxdsF2dyds ಈ ಪ್ರಮಾಣವನ್ನು F n ds ಎಂದು ಬರೆಯಬಹುದು ಎಂಬುದನ್ನು ಗಮನಿಸಬಹುದು ಇಲ್ಲಿ FF2xyi F1xyj ಮತ್ತು ನಾವು ಈ n ಜೊತೆ ಡಾಟ್ ಪ್ರೊಡಕ್ಟ್ ತೆಗೆದರೆ ನಮಗೆ ಇಲ್ಲಿ ಕೊಟ್ಟಿರುವ F2dyds ಸಿಗುತ್ತದೆ ಹಾಗೂ 2 ಋಣಾತ್ಮಕ ಚಿಹ್ನೆಗಳು ಸೇರಿ ಧನಾತ್ಮಕವಾಗುತ್ತವೆ ಆದ್ದರಿಂದ ಇಲ್ಲಿ F1dxds ಸಿಗುತ್ತದೆ ಇದು F n ds ಆದ್ದರಿಂದ F1dxF2dy ಇದು Fnds ಈ ಪ್ರಮಾಣಕ್ಕೆ ಸಮನಾಗಿದೆ ಈಗ ನಾವು ಗ್ರೀನ್ಸ್ ಥಿಯರಂ Green's theorem ಅನ್ನು ಇನ್ನೊಮ್ಮೆ ಬರೆಯಬಹುದು ಇದರ ಬಲಭಾಗವು F ನ ಡೈವರ್ಜೆನ್ಸ್ ಅಂದರೆ F2∂x F1∂y ಇದರ ಏರಿಯಾ ಇಂಟೆಗ್ರಲ್ ಇಲ್ಲಿ ಇಂಟೆಗ್ರಾಂಡ್ ಅನ್ನು F ನ ಡೈವರ್ಜೆನ್ಸ್ ನಿಂದ ಬದಲಾಯಿಸಿದ್ದೇವೆ ಈಗ ನಮ್ಮಲ್ಲಿ ಏನೇನಿದೆ ಹಿಂದೆ ನಾವು ಕರ್ಲ್ ಅನ್ನು ಬಳಸಿ ಬರೆದಂತೆ ಈಗ ನಮ್ಮಲ್ಲಿ ಒಂದು ಗ್ರೀನ್ಸ್ ಥಿಯರಂ Green's theorem ನ ಪ್ರಮೇಯವಿದೆ ಇದನ್ನು ನಾವು ಡೈವರ್ಜೆನ್ಸ್ ಅನ್ನು ಉಪಯೋಗಿಸಿ ಬರೆದಿದ್ದೇವೆ ಆಗ ಈ ಲಂಬ ಸದಿಶ ವು ಸೇರ್ಪಡೆಯಾಗಿದೆ ಆದ್ದರಿಂದ Fnds ಇದರ ಕರ್ವ್ ಇಂಟೆಗ್ರಲ್ C ಯಿಂದ ಸುತ್ತುವರಿಯಲ್ಪಟ್ಟ ಪ್ರದೇಶದ ಮೇಲೆ ತೆಗೆದ F ನ ಡೈವರ್ಜೆನ್ಸ್ ನ ಏರಿಯಾ ಇಂಟೆಗ್ರಲ್ ಗೆ ಸಮನಾಗಿದೆ ಈ ಪ್ರಮೇಯದಿಂದ ಮುಂದುವರಿದು ಈಗ ನಾವು ಡೈವರ್ಜೆನ್ಸ್ ಥಿಯರಂ ಎಂದು ಕರೆಯಲ್ಪಡುವ ಗ್ರೀನ್ಸ್ ಥಿಯರಂ Green's theoremನ ಸಾರ್ವತ್ರೀಕರಣದ ವಿಷಯಕ್ಕೆ ಬರೋಣ ನಾವು ಈಗಷ್ಟೇ ಗ್ರೀನ್ಸ್ ಥಿಯರಂ Green's theorem ಅನ್ನು ಬದಲಾಯಿಸಿ ಈ ಶೈಲಿಯಲ್ಲಿ ಬರೆಯಬಹುದೆಂದು ಗಮನಿಸಿದ್ದೇವೆ ಈಗ ನಾವು ಇದರ ಸಾರ್ವತ್ರೀಕರಣವನ್ನು ಸಾಧನೆ ಇಲ್ಲದೆ ಕೊಡುತ್ತಿದ್ದೇವೆ ಈ ಪ್ರಮೇಯವನ್ನು ಅರ್ಥಮಾಡಿಕೊಳ್ಳಲು ಇದು ಕೇವಲ ಒಂದು ವಿಧಾನ ಔಪಚಾರಿಕ ಸಾಧನೆಯು ಬಹು ದೀರ್ಘವಾಗಿದೆ ಈಗ ನಾವು ಏನು ಮಾಡಬಹುದು ನಾವು ಈ ಕ್ಲೋಸ್ಡ್ ಕರ್ವ್ ಅನ್ನು ಬದಲಾಯಿಸಿ ಬರೆಯಬಹುದು ಪ್ರಮೇಯದ ಸಾರ್ವತ್ರೀಕರಣಕ್ಕೆ ನಾವು ಈ ಕರ್ವ್ ಅನ್ನು ಮೇಲ್ಮೈ ಯಿಂದ ಬದಲಿಸುತ್ತೇವೆ ನಾವು ಎರಡು ಆಯಾಮಗಳಿಂದ 3 ಆಯಾಮಗಳಿಗೆ ವರ್ಗಾಯಿಸುತ್ತಿದ್ದೇವೆ ಎರಡು ಆಯಾಮಗಳಲ್ಲಿ ನಮ್ಮಲ್ಲಿ ಒಂದು ಕರ್ವ್ ಇದೆ ಬದಲಾಗಿ ಈಗ ನಾವು ಮೇಲ್ಮೈ ಯನ್ನು ಬಳಸುತ್ತಿದ್ದೇವೆ ಆದ್ದರಿಂದ ಮೂರು ಆಯಾಮಗಳಲ್ಲಿ ನಾವು ಒಂದು ಕ್ಲೋಸ್ಡ್ ಸರ್ಫೇಸ್ S ನಿಂದ ಬದಲಾಯಿಸುತ್ತಿದ್ದೇವೆ ಇಲ್ಲಿ ಕ್ಲೋಸ್ಡ್ ಸರ್ಫೇಸ್ ಇದೆ ಈ ಮೊದಲು ನಮ್ಮಲ್ಲಿ ಎರಡು ಆಯಾಮಗಳಲ್ಲಿದ್ದ ಬೌಂಡೆಡ್ ಸರ್ಫೇಸ್ ಅನ್ನು ಮೂರು ಆಯಾಮಗಳ ಬೌಂಡೆಡ್ ವಾಲ್ಯೂಮ್ ನಿಂದ ಬದಲಾಯಿಸುತ್ತೇವೆ ಇದೇ ನಾವು ಉಲ್ಲೇಖಿಸಿರುವ ಬೌಂಡಿಂಗ್ ವಾಲ್ಯೂಮ್ ಈ ಬೌಂಡಿಂಗ್ ಡೊಮೇನ್ D ಯನ್ನು ಈ ಬೌಂಡಿಂಗ್ ವಾಲ್ಯೂಮ್ M ನಿಂದ ಬದಲಾಯಿಸುತ್ತೇವೆ ಹಾಗೂ ಗ್ರೀನ್ಸ್ ಥಿಯರಂ Green's theoremನಲ್ಲಿರುವ ಎರಡು ಆಯಾಮಗಳ ವೆಕ್ಟರ್ ಫೀಲ್ಡ್ ಅನ್ನು ಈಗ ನಾವು 3 ಆಯಾಮಗಳಿಗೆ ವಿಸ್ತರಿಸುತ್ತಿದ್ದೇವೆ ನಾವು ಈ ಮೂರು ವಿಷಯಗಳನ್ನು ಪರಿಗಣಿಸುತ್ತಿದ್ದೇವೆ ಕರ್ವ್ ಅನ್ನು ಸರ್ಫೇಸ್ ನಿಂದ ಬದಲಾಯಿಸುವುದು ಬೌಂಡಿಂಗ್ ಡೊಮೇನ್ ಅನ್ನು ಬೌಂಡಿಂಗ್ ವಾಲ್ಯೂಮ್ ನಿಂದ ಬದಲಾಯಿಸುವುದು ಹಾಗೂ ಎರಡು ಆಯಾಮಗಳ ವೆಕ್ಟರ್ ಫೀಲ್ಡ್ ಅನ್ನು ಈಗ ನಾವು 3 ಆಯಾಮಗಳಿಗೆ ಬದಲಾಯಿಸುವುದು ಇದರ ಪರಿಣಾಮಗಳೇನು ಇಲ್ಲಿ F⋅ndσ ಇದೆ ಇಲ್ಲಿ ಕರ್ವ್ ಇಂಟೆಗ್ರಲ್ ಅನ್ನು ಸರ್ಫೇಸ್ ಇಂಟೆಗ್ರಲ್ ನಿಂದ ಬದಲಿಸಲಾಗಿದೆ ಈ ಸರ್ಫೇಸ್ ಇಂಟೆಗ್ರಲ್ ಒಂದು ಕ್ಲೋಸ್ಡ್ ಸರ್ಫೇಸ್ ನ ಮೇಲೆ ಇದೆ ಹಾಗೂ ಇಲ್ಲಿ F⋅ndσ ಇದೆ ಅಂದರೆ F⋅n ಇದು ಇಂಟೆಗ್ರಾಂಡ್ ಇಲ್ಲೂ ಕೂಡ ನಮ್ಮಲ್ಲಿ F⋅nಇದೆ ಇಲ್ಲಿಯೂ ಇನ್ನೊಮ್ಮೆ n ಮೇಲ್ಮೈ ಗೆ ಎಳೆದ ಏಕಾಂಶ ಲಂಬ ಇಲ್ಲಿ ಇದು ಹೊರ ದಿಕ್ಕಿಗೆ ಇರುವ ಏಕಾಂಶ ಲಂಬ ನಂತರ ಬಲಭಾಗದಲ್ಲಿ ಮತ್ತೊಮ್ಮೆ ಅದೇ ಇಂಟೆಗ್ರಾಂಡ್ ಡೈವರ್ಜೆನ್ಸ್ ಇದೆ ಈಗ ನಾವು F ನ ಡೈವರ್ಜೆನ್ಸ್ ಅನ್ನು ಸರ್ಫೇಸ್ S ನಿಂದ ಸುತ್ತುವರಿಯಲ್ಪಟ್ಟ ವಾಲ್ಯೂಮ್ ನ ಮೇಲೆ ಇಂಟೆಗ್ರೇಟ್ ಮಾಡುತ್ತಿದ್ದೇವೆ ಕೊನೆಯಲ್ಲಿ ಸಂಕ್ಷಿಪ್ತವಾಗಿ ಡೈವರ್ಜೆನ್ಸ್ ಥಿಯರಂ ಎಂದರೇನು ಅದು ಒಂದು ಕ್ಲೋಸ್ಡ್ ಓರಿಯಂಟೆಡ್ ಸರ್ಫೇಸ್ ನ ಮೂಲಕ ಹರಿಯುತ್ತಿರುವ ಒಂದು 3 ಕಂಪೋನೆಂಟ್ ಗಳ ವೆಕ್ಟರ್ ಫೀಲ್ಡ್ FF1iF2jF3k ನ ಹರಿಯುವಿಕೆ ಈ ಪದ ಗಳನ್ನು ನಾವು ಈಗಾಗಲೇ ವಿವರಿಸಿದ್ದೇವೆ ನಮ್ಮಲ್ಲಿ ಒಂದು ಕ್ಲೋಸ್ಡ್ ಓರಿಯೆಂಟೆಡ್ ಸರ್ಫೇಸ್ ಇದೆ ಅದಕ್ಕೆ ಒಂದು ಲಂಬವನ್ನು ಎಳೆದಿದ್ದೇವೆ ಇದು ಸಾಮಾನ್ಯವಾಗಿ 2 ಆಯಾಮಗಳಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ ಅಂದರೆ ಈ ಮೇಲ್ಮೈಗೆ ಪ್ರತ್ಯೇಕಿಸಬಹುದಾದ 2 ವಿಭಿನ್ನ ಪಾರ್ಶ್ವಗಳಿವೆ ಹಾಗೂ ಮೇಲ್ಮೈಯ ದಿಕ್ಕು ಹೊರ ದಿಕ್ಕಿಗೆ ಇರುವ ಏಕಾಂಶ ಲಂಬ n ನಿಂದ ನಿರ್ಧರಿತ ವಾಗಿದೆ ಈ ಮೇಲ್ಮೈ ಯ ಮೇಲೆ ಹೊರ ದಿಕ್ಕಿಗಿರುವ ಏಕಾಂಶ ಲಂಬ ವಿದೆ ಇದು ಹರಿಯುವಿಕೆ ಅಂದರೆ Fn ನ ಇಂಟೆಗ್ರಲ್ ಗೆ ಸಮನಾಗಿದೆ ನಾವು Fn ಅನ್ನು ಮೇಲ್ಮೈ ಯ ಮೇಲೆ ಇಂಟೆಗ್ರೇಟ್ ಮಾಡಿದರೆ ಅದು ಪ್ರದೇಶ M ನ ಮೇಲೆ ತೆಗೆದ F ನ ಡೈವರ್ಜೆನ್ಸ್ ನ ಇಂಟೆಗ್ರಲ್ ಗೆ ಸಮನಾಗಿದೆ ಈ ವಿಚಾರ ಸ್ಪಷ್ಟವಾಗಿದೆ ಎಂದುಕೊಳ್ಳುತ್ತೇನೆ ಇಲ್ಲಿ S ಮೇಲ್ಮೈಯಿಂದ ಸುತ್ತುವರಿಯಲ್ಪಟ್ಟ ಒಂದು ಪ್ರದೇಶವಿದೆ ಹಾಗೂ ಮೇಲ್ಮೈ S ಗೆ ಹೊರ ದಿಕ್ಕಿಗೆ ಎಳೆದ ಏಕಾಂಶ ಲಂಬ ಸದಿಶ n ಇದೆ ಸುತ್ತುವರಿಯಲ್ಪಟ್ಟ ಪ್ರದೇಶ ಈಗ ಅದು ಒಂದು ದ್ರವ್ಯರಾಶಿ ಅಥವಾ ವಾಲ್ಯೂಮ್ ಈಗ ನಮ್ಮಲ್ಲಿ ಈಗಷ್ಟೇ ಚರ್ಚಿಸಿದ ಈ ಪ್ರಮೇಯವಿದೆ ಇದು ಗ್ರೀನ್ಸ್ ಥಿಯರಂ Green's theorem ನ ಒಂದು ವಿಸ್ತರಣೆ ಇದರ ಪ್ರಕಾರ Fn ಅಂದರೆ ಏಕಾಂಶ ಲಂಬ ದ ದಿಕ್ಕಿನಲ್ಲಿ F ನ ಕಂಪೋನೆಂಟ್ ಇದರ ಸರ್ಫೇಸ್ ಇಂಟೆಗ್ರಲ್ ಈ ಸರ್ಫೇಸ್ ನಿಂದ ಸುತ್ತುವರಿಯಲ್ಪಟ್ಟ ಈ ವಾಲ್ಯೂಮ್ ನ ಮೇಲೆ ತೆಗೆದ F ನ ಡೈವರ್ಜೆನ್ಸ್ ನ ಇಂಟೆಗ್ರಲ್ ಗೆ ಸಮನಾಗಿದೆ ಇವುಗಳನ್ನೆಲ್ಲಾ ನಾವು ಇಡೀ ಪ್ರದೇಶದ ಮೇಲೆ ಇಂಟಿಗ್ರೇಟ್ ಮಾಡುತ್ತೇವೆ ಹಾಗೂ ಅದು ಪ್ರದೇಶದಿಂದ ಹೊರಗಡೆಗೆ ಹೋಗುವ ಹರಿಯುವಿಕೆಯ ಮೊತ್ತಕ್ಕೆ ಸಮನಾಗಿರುತ್ತದೆ ಒಂದು ಕಡೆಯಿಂದ ನಾವು ಲಂಬದ ದಿಕ್ಕಿನಲ್ಲಿರುವ ಹರಿಯುವಿಕೆ ಯ ಕಾಂಪೊನೆಂಟ್ ಅನ್ನು ಮೇಲ್ಮೈಯ ಮೇಲೆ ಇಂಟಿಗ್ರೇಟ್ ಮಾಡುತ್ತೇವೆ ಈ ಎರಡು ಇಂಟೆಗ್ರಲ್ ಗಳು ಸಮನಾಗಿವೆ ಇದು ಒಂದು ಸ್ವಾರಸ್ಯಕರವಾದ ಪ್ರಮೇಯ ಈಗ ನಾವು ಇದನ್ನು ಬಳಸಿ ಹಲವು ಸಮಸ್ಯೆಗಳನ್ನು ಉತ್ತರಿಸುತ್ತೇವೆ ಏಕೆಂದರೆ ನಾನು ಇಲ್ಲಿ ಕೊಡುತ್ತಿರುವ ಹೆಚ್ಚಿನ ನಿದರ್ಶನಗಳಲ್ಲಿ ಸರ್ಫೇಸ್ ಇಂಟೆಗ್ರಲ್ ಗಿಂತ ವಾಲ್ಯೂಮ್ ಇಂಟೆಗ್ರಲ್ ಹೆಚ್ಚು ಸರಳವಾಗಿರುತ್ತದೆ ಈಗ ಕೆಲವು ಉದಾಹರಣೆಗಳಲ್ಲಿ ನಾವು ಡೈವರ್ಜೆನ್ಸ್ ಥಿಯರಂ ಅನ್ನು ಧೃಡ ಪಡಿಸುತ್ತೇವೆ ಅಂದರೆ ನಾವು ಸಮೀಕರಣದ ಎರಡೂ ಕಡೆಯ ಇಂಟೆಗ್ರಲ್ ಗಳ ಮೌಲ್ಯವನ್ನು ಕಂಡು ಹಿಡಿಯುತ್ತೇವೆ ಕೆಲವು ನಿದರ್ಶನಗಳಲ್ಲಿ ಇದು ಅಂದರೆ ಹರಿಯುವಿಕೆ ಯನ್ನು ಮೇಲ್ಮೈಯ ಮೇಲೆ ಇಂಟಿಗ್ರೇಟ್ ಮಾಡುವುದು ಬಹು ಕ್ಲಿಷ್ಟವಾಗಿರುತ್ತದೆ ಆದರೆ ವಾಲ್ಯೂಮ್ ಇಂಟೆಗ್ರಲ್ ಅನ್ನು ನಾವು ಸುಲಭವಾಗಿ ಪಡೆಯಬಹುದು ಎಂಬುದನ್ನು ನೀವು ಗಮನಿಸಲಿದ್ದೀರಿ ಸರಿ ಮೊದಲನೆಯ ಉದಾಹರಣೆಗೆ ಬರೋಣ ಇಲ್ಲಿ ನಾವು Fxiyjzk ಈ 3 ಕಂಪೋನೆಂಟ್ ಇರುವ ಈ ಫೀಲ್ಡ್ ಗೆ 3 ತ್ರಿಜ್ಯ ವಿರುವ ಈ ಗೋಲದ ಮೇಲೆ ಡೈವರ್ಜೆನ್ಸ್ ಥಿಯರಂ ಅನ್ನು ಧೃಡಪಡಿಸುತ್ತೇವೆ ಮೇಲ್ಮೈ ಹಾಗೂ ಹರಿಯುವಿಕೆ ನಮಗೆ ತಿಳಿದಿವೆ ನಾವು ಈಗ ಡೈವರ್ಜೆನ್ಸ್ ಥಿಯರಂ ಅನ್ನು ಪರೀಕ್ಷಿಸುತ್ತೇವೆ ಮೊದಲು ಏಕಾಂಶ ಲಂಬ ಸದಿಶ ವನ್ನು ಪಡೆಯಬೇಕಿದೆ ಏಕೆಂದರೆ ನಾವು Fn ಅನ್ನು ಕಂಡುಹಿಡಿಯಬೇಕು ಈ f ನ ಗ್ರೇಡಿಯಂಟ್ ಅನ್ನು ಕಂಡುಹಿಡಿದರೆ ಗೋಳ ದ ಮೇಲೆ ಏಕಾಂಶ ಲಂಬ ಸದಿಶ ವನ್ನು ಸುಲಭವಾಗಿ ಪಡೆಯಬಹುದು ಇಲ್ಲಿ f ಕೊಟ್ಟಿರುವ ಮೇಲ್ಮೈ ಇದು f ನ ಗ್ರೇಡಿಯಂಟ್ ಈ ಗ್ರೇಡಿಯಂಟ್ ಅನ್ನು ಕಂಡು ಹಿಡಿದರೆ 2xi2yj2zk ಇದು ಸಿಗುತ್ತದೆ ಏಕಾಂಶ ಲಂಬ ವನ್ನು ಪಡೆಯಲು ಇದರ ಗಾತ್ರ ದಿಂದ ಭಾಗಿಸಬೇಕು ಇಲ್ಲಿ 2 ಸಾಮಾನ್ಯ ಅದು ಅಂಶ ದಿಂದ ಹೊರಬರುತ್ತದೆ ಮತ್ತು ಕ್ಯಾನ್ಸಲ್ ಆಗುತ್ತದೆ ಇಲ್ಲಿ xiyjzk ಹಾಗೂ 2 ಈಗಾಗಲೇ ಕ್ಯಾನ್ಸಲ್ ಆಗಿದೆ ಆದ್ದರಿಂದ x2y2z29 ಹಾಗಾಗಿ ನಮಗೆ ಇಲ್ಲಿ 3 ಸಿಗುತ್ತದೆ ಇದನ್ನೇ ನಾವು ಇಲ್ಲಿ ಬರೆದಿದ್ದೇವೆ ಏಕಾಂಶ ಲಂಬ ಸದಿಶ xiyjzk3 ಆಗಿದೆ ಈಗ ನಾವು Fnಅನ್ನು ಲೆಕ್ಕ ಹಾಕಬಹುದು ಏಕೆಂದರೆ ನಮಗೆ ಸರ್ಫೇಸ್ ಇಂಟೆಗ್ರಲ್ ಬೇಕಾಗಿದೆ ಈ n ಜೊತೆಗೆ Fxiyjzk ಇದರ ಡಾಟ್ ಪ್ರೊಡಕ್ಟ್ ನ ಮೌಲ್ಯವು 13x2y2z2 ಇದು 13x2y2z2 ಮೇಲ್ಮೈ ಯ ಅಂದರೆ ಗೋಳ ದ ಮೇಲೆ ಇದರ ಮೌಲ್ಯವು 3 ಏಕೆಂದರೆ ಗೋಳದ ಮೇಲೆ x2y2z29 ಹಾಗೂ ಸರ್ಫೇಸ್ ಇಂಟೆಗ್ರಲ್ ನಲ್ಲಿ ನಾವು Fn ಅನ್ನು ಮೇಲ್ಮೈಯ ಮೇಲೆ ಇಂಟೆಗ್ರೇಟ್ ಮಾಡುವುದರಿಂದ ಈ Fn ನ ಮೌಲ್ಯ 3 ಆಗಿದೆ ಇದು x2y2z29 ಆದ್ದರಿಂದ 9 ಕ್ಕೆ 3 ರಿಂದ ಭಾಗಿಸಿದರೆ 3 ಸಿಗುತ್ತದೆ ಈಗ ನಾವು ∬SFndσ ಇದರ ಮೌಲ್ಯವನ್ನು ಕಂಡು ಹಿಡಿಯುತ್ತೇವೆ ನಮಗೆ Fn3ಎಂದು ತಿಳಿದಿದೆ ಈಗ ಇದು ತುಂಬಾ ಸರಳವಾಗಿದೆ ಆದ್ದರಿಂದ 3 ಇದು ಸರ್ಫೇಸ್ ಇಂಟೆಗ್ರಲ್ ನ ಮೌಲ್ಯ ಇಂಟೆಗ್ರಾಂಡ್ 1 ಆಗಿರುವ ಸರ್ಫೇಸ್ ಇಂಟೆಗ್ರಲ್ ಇದರ ಮೌಲ್ಯವು ಕೊಟ್ಟಿರುವ ಮೇಲ್ಮೈಯ ಮೇಲ್ಮೈ ವಿಸ್ತೀರ್ಣ ಅಷ್ಟೇ ನಮಗೆ ಗೋಳ ದ ಮೇಲ್ಮೈ ವಿಸ್ತೀರ್ಣವು ತಿಳಿದಿದೆ ಅದು 4πr2 ಇಲ್ಲಿ r ನ ಮೌಲ್ಯ 3 ಗೋಳದ ತ್ರಿಜ್ಯವು 3 ಹಾಗಾಗಿ ನಮಗೆ ಈ ಸರ್ಫೇಸ್ ಇಂಟೆಗ್ರಲ್ ನ ಮೌಲ್ಯ 34πr2108π ಸಿಗುತ್ತದೆ ಎರಡನೆಯದಾಗಿ ನಾವು ವಾಲ್ಯೂಮ್ ಇಂಟೆಗ್ರಲ್ ನ ಮೌಲ್ಯವನ್ನು ಕಂಡು ಹಿಡಿಯುತ್ತೇವೆ ಅದಕ್ಕೆ ಮೊದಲಾಗಿ ನಮಗೆ Fನ ಡೈವರ್ಜೆನ್ಸ್ ಅನ್ನು ಪಡೆಯಬೇಕು ಇಲ್ಲಿ Fನ ಡೈವರ್ಜೆನ್ಸ್ ∂xx∂yy∂z ಇಲ್ಲಿ ಇದು 1 ಮತ್ತು ಇನ್ನೊಮ್ಮೆ ಇದು ಕೂಡ 1 ಈ ಸ್ಥಾನದಲ್ಲೂ 1 ಇದೆ ಹಾಗಾಗಿ Fನ ಡೈವರ್ಜೆನ್ಸ್ 3 ಅಷ್ಟೇ ಈಗ ನಾವು ಡೈವರ್ಜೆನ್ಸ್ ಥಿಯರಂ ನ ಇನ್ನೊಂದು ಭಾಗದ ಇಂಟೆಗ್ರಲ್ ಅನ್ನು ಪಡೆಯಬಹುದು ಅದೇನೆಂದರೆ ವಾಲ್ಯೂಮ್ V ಯ ಮೇಲೆ ಅಥವಾ ಇಲ್ಲಿ ನಾವು ಅದನ್ನು D ಎಂದು ಬರೆದಿದ್ದೇವೆ ಡೈವರ್ಜೆನ್ಸ್ Fನ ಇಂಟಿಗ್ರೇಷನ್ ಹಾಗಾಗಿ ಇದು ನಿಖರವಾಗಿ ವಾಲ್ಯೂಮ್ V ಯ ಮೇಲಿನ ಇಂಟೆಗ್ರಲ್ ನ 3 ಪಟ್ಟು ಇಲ್ಲಿ 3 ಒಂದು ಸ್ಥಿರ ಸಂಖ್ಯೆ ಹಾಗೂ ಈ ಟ್ರಿಪಲ್ ಇಂಟೆಗ್ರಲ್ ಗೋಳ ದ ವಾಲ್ಯೂಮ್ ಅನ್ನು ಕೊಡುತ್ತದೆ ಅದು 43πr3 ಇಲ್ಲಿ ಅದರ ಮೌಲ್ಯ 108π ಹಾಗಾಗಿ ಈ ಎರಡು ಮೌಲ್ಯಗಳು ಸಮನಾಗಿವೆ ಈ ರೀತಿಯಾಗಿ ಡೈವರ್ಜೆನ್ಸ್ ಥಿಯರಂ ಅನ್ನು ನಾವು ದೃಢ ಪಡಿಸಿದ್ದೇವೆ ಅಭ್ಯಾಸದ ಸಲುವಾಗಿ ನಾವು ಇನ್ನೂ ಹಲವು ಉದಾಹರಣೆಗಳನ್ನು ಈಗ ಪರಿಶೀಲಿಸಲಿದ್ದೇವೆ ಇಲ್ಲಿ ಹರಿಯುವಿಕೆ ಯನ್ನು ಕಂಡುಹಿಡಿಯುವುದು ನಮಗೆ ಕೊಟ್ಟಿರುವ ಸಮಸ್ಯೆ ಇಲ್ಲಿ ಮೇಲ್ಮೈಯ ಮೂಲಕ ಹೊರ ದಿಕ್ಕಿಗಿರುವ Fxyiyzjxzk ಇದರ ಕಂಪೋನೆಂಟ್ ಅಂದರೆ ನಾವು Fn ಇದರ ವಿಷಯ ಮಾತನಾಡುತ್ತಿದ್ದೇವೆ ಇದನ್ನು ನಮಗೆ ಕೊಡಲಾಗಿದೆ ಹಾಗೂ ಮೇಲ್ಮೈಯಾಗಿ ಒಂದು ಘನವನ್ನು ಕೊಡಲಾಗಿದೆ ಮೊದಲನೇ ಆಕ್ಟಂಟ್ ನಲ್ಲಿರುವ ಈ ಘನವು x2 y2ಮತ್ತು z2 ಈ ಸಮತಲ ಗಳಿಂದ ಸುತ್ತುವರಿಯಲ್ಪಟ್ಟಿದೆ Fಗೆ ಹಿಂತಿರುಗಿ ಬರೋಣ ಇಲ್ಲಿ Fxyiyzjxzk ಆದ್ದರಿಂದ Fನ ಡೈವರ್ಜೆನ್ಸ್ ಇಲ್ಲಿ ಈ xyಯ x ಸಂಬಂಧಿತ ಭಾಗಶಃ ವ್ಯುತ್ಪನ್ನ ವು y ಆಗುತ್ತದೆ ಈ yzಯ y ಸಂಬಂಧಿತ ಭಾಗಶಃ ವ್ಯುತ್ಪನ್ನ ವು z ಆಗುತ್ತದೆ ಈ xzಯ z ಸಂಬಂಧಿತ ಭಾಗಶಃ ವ್ಯುತ್ಪನ್ನ ವು x ಆಗುತ್ತದೆ ಹರಿಯುವಿಕೆ ಯನ್ನು ಪಡೆಯಲು ಈ Fn ಅನ್ನು ಮೇಲ್ಮೈ ಯ ಮೇಲೆ ಇಂಟಿಗ್ರೇಟ್ ಮಾಡಬೇಕು ನಾನು ಸಾಮಾನ್ಯವಾಗಿ ಈ ಗ್ರೇಡಿಯಂಟ್ ಆಪರೇಟರ್ನ ಮೇಲೆ ಬಾಣದ ಗುರುತನ್ನು ಉಪಯೋಗಿಸುವುದಿಲ್ಲ ಈ ಘನದ ಒಳಗಿನ ವಾಲ್ಯೂಮ್ ನ ಮೇಲೆ ತೆಗೆದಿರುವ ಇಂಟೆಗ್ರಲ್ ಇದು ನಾವು Fನ ಡೈವರ್ಜೆನ್ಸ್ ಅನ್ನು ಪಡೆದಿದ್ದೇವೆ ಇಲ್ಲಿ ಅದು xyz ಈ ಡೈವರ್ಜೆನ್ಸ್ ಥಿಯರಂ ಅನ್ನು ಬಳಸಿ ನಾವು ಈ ವಾಲ್ಯೂಮ್ ಇಂಟೆಗ್ರಲ್ ಅನ್ನು ಉಪಯೋಗಿಸಿ ಈ ಹರಿಯುವಿಕೆ ಯನ್ನು ಲೆಕ್ಕಹಾಕಬಹುದು ಈ ಸಂದರ್ಭದಲ್ಲಿ ಇದು ಮೊದಲನೇ ಆಕ್ಟಂಟ್ ನಲ್ಲಿರುವ ಒಂದು ಘನ ಅಂದರೆ ಇಲ್ಲಿ x 0 ದಿಂದ 2 ರ ವರೆಗೆ ಹಾಗೂ y ಕೂಡ 0 ದಿಂದ 2 ರ ವರೆಗೆ ಮತ್ತು z ಕೂಡ 0 ದಿಂದ 2 ರ ವರೆಗೆ ಬದಲಾಗುತ್ತದೆ ಆದ್ದರಿಂದ ನಮಗೆ ಈ ಮಿತಿಗಳು ದೊರೆಯುತ್ತವೆ ಆದ್ದರಿಂದ ಇದು ಇಲ್ಲಿನ ಇಂಟೆಗ್ರಾಂಡ್ ಆಮೇಲೆ dxdydz ಬರುತ್ತದೆ ಕೊನೆಯಲ್ಲಿ ನಮ್ಮಲ್ಲಿ 3 ಇಂಟೆಗ್ರಲ್ ಗಳಿವೆ ಮೊದಲು x ನ ಮೇಲೆ ನಂತರ yಹಾಗೂ z ಮೇಲೆ ಈ ಮೂರು ಇಂಟೆಗ್ರಲ್ ಗಳು ಒಂದೇ ಮೌಲ್ಯವನ್ನು ಕೊಡುತ್ತವೆ ನಾವು ಮೊದಲನೆಯದನ್ನು ಲೆಕ್ಕ ಹಾಕಿದರೆ ನಮಗೆ x22 ಸಿಗುತ್ತದೆ ಮತ್ತು ಮಿತಿ ಯು 0 ದಿಂದ 2 ರ ವರೆಗೆ ಇನ್ನೂ ಎರಡು ಇಂಟೆಗ್ರಲ್ ಗಳು ಇಲ್ಲಿವೆ ಅವುಗಳ ಮಿತಿಗಳೂ 0 ದಿಂದ 2 ರ ವರೆಗೆ ಮತ್ತು 0 ದಿಂದ 2 ರ ವರೆಗೆ ಇವೆ ಆದ್ದರಿಂದ ಇದು ಕೇವಲ x ಗೆ yಹಾಗೂ z ಗಳಿಗೂ ಇದೇ ರೀತಿಯ ಮೌಲ್ಯ ದೊರೆಯುತ್ತದೆ ಇದರ ಮೌಲ್ಯ 2 ಎಂದು ನೋಡಬಹುದು ಅದೇ ರೀತಿ ಇದನ್ನು ನಾವು yಯ ಮೇಲೆ ಇಂಟೆಗ್ರೇಟ್ ಮಾಡಿದಾಗ ನಮಗೆ 2 ದೊರೆಯುತ್ತದೆ ಮತ್ತೆ ಪುನಹ ನಮಗೆ 2 ದೊರೆಯುತ್ತದೆ ಹಾಗಾಗಿ ಇಲ್ಲಿ ನಾವು 8 ಪಡೆಯುತ್ತೇವೆ ಇಂತಹುದು 3 ಬಾರಿ ಬರುತ್ತವೆ ಹಾಗಾಗಿ ಇಡೀ ಇಂಟೆಗ್ರಲ್ ನ ಮೌಲ್ಯವಾಗಿ ನಮಗೆ 24 ಸಿಗುತ್ತದೆ ಇಲ್ಲಿ ನಾವು ಪ್ರಮೇಯವನ್ನು ಧೃಡಪಡಿಸಿಲ್ಲ ಆದರೆ ಈ ಡೈವರ್ಜೆನ್ಸ್ ಥಿಯರಂ ಅನ್ನು ಬಳಸಿ ವಾಲ್ಯೂಮ್ ಇಂಟೆಗ್ರಲ್ ನ ಉಪಯೋಗದಿಂದ ಈ ಹರಿಯುವಿಕೆ ಯ ಮೌಲ್ಯವನ್ನು ಕಂಡುಹಿಡಿದಿದ್ದೇವೆ ಈ ಹರಿಯುವಿಕೆ ಯನ್ನು ನೀವು ಸರ್ಫೇಸ್ ಇಂಟೆಗ್ರಲ್ ಅನ್ನು ಉಪಯೋಗಿಸಿ ಪಡೆದಿದ್ದರೆ 6 ಹಂತಗಳಲ್ಲಿ ನಮಗೆ Fn ಇದರ ಇಂಟೆಗ್ರಲ್ ನ ಮೌಲ್ಯವನ್ನು ಲೆಕ್ಕಹಾಕಿ ಆಮೇಲೆ ಅವುಗಳನ್ನು ಕೂಡಿಸಬೇಕಾಗಿತ್ತು ಉತ್ತರವು ಸಹಜವಾಗಿ 24 ಬರುತ್ತದೆ ಆದರೆ ವಾಲ್ಯೂಮ್ ಇಂಟೆಗ್ರಲ್ ನ ಈ ವಿಧಾನವು ಅದಕ್ಕಿಂತ ಬಹಳಷ್ಟು ಸರಳವಾಗಿದೆ ಆದ್ದರಿಂದ ಇದು ಡೈವರ್ಜೆನ್ಸ್ ಥಿಯರಂ ನ ಒಂದು ಉಪಯೋಗ ಸರ್ಫೇಸ್ ಇಂಟೆಗ್ರಲ್ ನಿಂದ ವಾಲ್ಯೂಮ್ ಇಂಟೆಗ್ರಲ್ ಗೆ ಪರಿವರ್ತನೆಯು ನಿಜವಾಗಿಯೂ ಉಪಯುಕ್ತವಾಗಿದೆ ಇಲ್ಲಿ S ಎಂಬ ಕ್ಲೋಸ್ಡ್ ಸರ್ಫೇಸ್ ನಿಂದ ಆವರಿಸಲ್ಪಟ್ಟ V ಎಂಬ ವಾಲ್ಯೂಮ್ ಇದೆ ಮತ್ತು Fಅನ್ನು 3xi2yjzk ಹೀಗೆ ಕೊಡಲಾಗಿದೆ ಈಗ ನಾವು ಫ್ಲಕ್ಸ್ ಇಂಟೆಗ್ರಲ್ Fnds ನ ಮೌಲ್ಯ ಈ ಮೇಲ್ಮೈಯಿಂದ ಆವರಿಸಲ್ಪಟ್ಟ ವಾಲ್ಯೂಮ್ ನ 6 ಪಟ್ಟು ಎಂದು ಸಾಧಿಸುತ್ತೇವೆ ಇಲ್ಲಿ ಅದನ್ನು ನಾವು ಸಹಜ ರೀತಿಯಲ್ಲಿ ಕಂಡುಹಿಡಿಯುತ್ತಿದ್ದೇವೆ ಡೈವರ್ಜೆನ್ಸ್ ಥಿಯರಂ ಅನ್ನು ಬಳಸಿ ಹೇಗೆ V ಯ 6 ಪಟ್ಟು ಇದಕ್ಕೆ ಸಮನಾಗಿದೆ ಎಂದು ನೋಡಲಿದ್ದೇವೆ ಇದರ ಕಲ್ಪನೆಯು ಇಲ್ಲಿಂದಲೇ ಬಂದಿರುತ್ತದೆ ಈಗ 3xi2yjzk ಇದರ ಡೈವರ್ಜೆನ್ಸ್ 321 ಅಂದರೆ ಇಲ್ಲಿ 6 ಈಗ ನಾವು ಡೈವರ್ಜೆನ್ಸ್ ಥಿಯರಂ ಅನ್ನು ಬಳಸುತ್ತೇವೆ ಗೌಸ್ ಡೈವರ್ಜೆನ್ಸ್ ಥಿಯರಂ ನ ಪ್ರಕಾರ Fndσ ಇದರ ಸರ್ಫೇಸ್ ಇಂಟೆಗ್ರಲ್ ಡೈವರ್ಜೆನ್ಸ್ ನ ಇದು ಇಲ್ಲಿ ಕೇವಲ 6 ಇದರ ವಾಲ್ಯೂಮ್ ಇಂಟೆಗ್ರಲ್ ಗೆ ಸಮ ಈ ವಾಲ್ಯೂಮ್ ಇಂಟೆಗ್ರಲ್ ನ ಮೌಲ್ಯವು ಮೇಲ್ಮೈ S ನಿಂದ ಸುತ್ತುವರಿಯಲ್ಪಟ್ಟ ವಾಲ್ಯೂಮ್ ಗೆ ಸಮನಾಗಿದೆ ಆದ್ದರಿಂದ ಇದರ ಮೌಲ್ಯ ವಾಲ್ಯೂಮ್ ನ 6 ಪಟ್ಟಿಗೆ ಸಮನಾಗುತ್ತದೆ ಆದ್ದರಿಂದ ಈ ಫ್ಲಕ್ಸ್ ಇಂಟೆಗ್ರಲ್ ನ ಮೌಲ್ಯ ವಾಲ್ಯೂಮ್ ನ 6 ಪಟ್ಟು ಈ ಡೈವರ್ಜೆನ್ಸ್ ಥಿಯರಂ ನ ಪ್ರಾಮುಖ್ಯತೆಯನ್ನು ಮತ್ತೊಮ್ಮೆ ತಿಳಿಯಲು ಇದು ಒಂದು ಬಹುಸರಳವಾದ ಉದಾಹರಣೆ ಮುಂದಿನ ಉದಾಹರಣೆಯಲ್ಲಿ ನಾವು ಈ ಸರ್ಫೇಸ್ ಇಂಟೆಗ್ರಲ್ ಅನ್ನು ನೋಡೋಣ ಇಲ್ಲಿ ಒಂದು F ಹಾಗೂ Fndσ ಇವೆ ಇದು ನಿಖರವಾಗಿ ಡೈವರ್ಜೆನ್ಸ್ ಥಿಯರಂ ನಲ್ಲಿ ಕೊಟ್ಟಿರುವ ಹರಿಯುವಿಕೆ ಆಗಿದೆ ಇಲ್ಲಿ S ಇನ್ನೊಮ್ಮೆ ಒಂದು ಘನದ ಮೇಲ್ಮೈ ಈ ಘನವನ್ನು ಈ ರೇಖೆಗಳ ಭಾಗಗಳು ವ್ಯಾಖ್ಯಾನಿಸುತ್ತವೆ x 0 ದಿಂದ 3 ರ ವರೆಗೆ y 0 ದಿಂದ 3 ರ ವರೆಗೆ ಹಾಗೂ z 0 ದಿಂದ 3 ರ ವರೆಗೆ ಇದು ನಾವು ಈಗಷ್ಟೇ ನೋಡಿರುವ ಒಂದು ಉದಾಹರಣೆಯನ್ನು ಹೋಲುತ್ತದೆ ಈ ಬಾರಿಯೂ ನಾವು Fndσ ಇದನ್ನು ನೇರವಾಗಿ S ನ ಮೇಲೆ ಇಂಟಿಗ್ರೇಟ್ ಮಾಡಿದರೆ ಅದು ಬಹಳ ಕ್ಲಿಷ್ಟವಾಗಿರುತ್ತದೆ ಹಾಗಾದರೆ ಈಗ ನಾವು ಏನನ್ನು ಮಾಡಬಹುದು ನಾವು ಡೈವರ್ಜೆನ್ಸ್ ಥಿಯರಂ ನ ಉಪಯೋಗವನ್ನು ಮಾಡುತ್ತೇವೆ ಅದಕ್ಕೆ ಮೊದಲು ನಮಗೆ ಕೊಟ್ಟಿರುವ ವೆಕ್ಟರ್ ಫೀಲ್ಡ್ ನ ಡೈವರ್ಜೆನ್ಸ್ ಅನ್ನು ಪಡೆಯಬೇಕಾಗಿದೆ ಡೈವರ್ಜೆನ್ಸ್ ಎಂದರೇನು ನಾವು ಈ ಕಾಂಪೊನೆಂಟ್ ನ x ಸಂಬಂಧಿತ ಭಾಗಶಃ ಉತ್ಪನ್ನ ವನ್ನು ಲೆಕ್ಕ ಹಾಕಿದರೆ ನಮಗೆ 3x2ಸಿಗುತ್ತದೆ ಆಮೇಲೆ y ಸಂಬಂಧಿತ ಭಾಗಶಃ ಉತ್ಪನ್ನ ವು 2x2 z ಸಂಬಂಧಿತ ಭಾಗಶಃ ಉತ್ಪನ್ನ ವು 0 ಹಾಗಾಗಿ ನಮಗೆ 3x2 2x2 ಅಂದರೆ x2 ದೊರೆಯುತ್ತದೆ ಈ x2ಅನ್ನು ಘನದ ಮೇಲೆ ಇಂಟಿಗ್ರೇಟ್ ಮಾಡಬೇಕಾಗಿದೆ ಡೈವರ್ಜೆನ್ಸ್ ಥಿಯರಂ ನ ಪ್ರಕಾರ ಈ ಫ್ಲಕ್ಸ್ ಇಂಟೆಗ್ರಲ್ ನ ಮೌಲ್ಯವು ಈ ವಾಲ್ಯೂಮ್ ಇಂಟೆಗ್ರಲ್ ಗೆ ಸಮ ಇಲ್ಲಿ ಡೈವರ್ಜೆನ್ಸ್ x2 ಆಗಿದೆ ಇದನ್ನು ನಾವು dxdydz ಮೇಲೆ ಇಂಟಿಗ್ರೇಟ್ ಮಾಡಬೇಕಾಗಿದೆ ಇದು ಈಗ ಒಂದು ಸರಳವಾದ ಇಂಟಿಗ್ರೇಷನ್ ಏಕೆಂದರೆ x y z ಗಳ ಮಿತಿಗಳು 0 ದಿಂದ 3 ರ ವರೆಗೆ ಇವೆ ಹಾಗೂ ನಾವು ಕೇವಲ x2ಅನ್ನು ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ನಾವು ಈ ಇಂಟಿಗ್ರೇಷನ್ ಅನ್ನು ನಿರ್ವಹಿಸಿದರೆ ನಮಗೆ 83 ಮೌಲ್ಯ ದೊರೆಯುತ್ತದೆ ಇದು ಸರ್ಫೇಸ್ ಇಂಟೆಗ್ರಲ್ ಗೆ ಹೋಲಿಸಿದರೆ ವಾಲ್ಯೂಮ್ ಇಂಟೆಗ್ರಲ್ ಬಹು ಸರಳವಾಗಿರುವ ಪ್ರಮೇಯದ ಇನ್ನೊಂದು ಉಪಯೋಗ ಸರ್ಫೇಸ್ ಇಂಟೆಗ್ರಲ್ ಅನ್ನು ನಾವು ಈ ಎಲ್ಲಾ ಹಂತಗಳಲ್ಲಿ ಮಾಡಬೇಕಾಗಿತ್ತು ಇದು ಡೈವರ್ಜೆನ್ಸ್ ಥಿಯರಂ ವನ್ನು ದೃಢೀಕರಿಸುವ ನಮ್ಮ ಕೊನೆಯ ಉದಾಹರಣೆ ಈ ಪ್ರಶ್ನೆಯಲ್ಲಿ ಒಂದು ಶಂಕು ಇದೆ ನಮಗೆ ಕೊಟ್ಟಿರುವ ಮೇಲ್ಮೈ zx2y2 ಈ ಶಂಕುವಿನ ಮೇಲ್ಮೈ ಹಾಗೂ ಮೇಲ್ಮೈಯು x2y2≤1 ಇಲ್ಲಿಯವರೆಗೆ ಮಾತ್ರವೇ ಇದೆ ಶಂಕು ಒಂದು ತೆರೆದ ಮೇಲ್ಮೈ ಅದನ್ನು ಮುಚ್ಚಿದ ಮೇಲ್ಮೈ ಅಂದರೆ ಕ್ಲೋಸ್ಡ್ ಸರ್ಫೇಸ್ ಆಗಿ ಪರಿವರ್ತಿಸಲು ಮೇಲ್ಗಡೆ ಯಲ್ಲಿ ಅದನ್ನು z1 ಸಮತಲದ ಮೇಲಿರುವ x2y2≤1 ಈ ಡಿಸ್ಕ್ ನಿಂದ ಮುಚ್ಚುತ್ತೇವೆ ಈಗ ನಾವು ಇದನ್ನು ದೃಢಪಡಿಸಬೇಕು ಅಂದರೆ ನಾವು ಕೊಟ್ಟಿರುವ ಮೇಲ್ಮೈಯ ಮೇಲೆ F⋅n ಇದರ ಸರ್ಫೇಸ್ ಇಂಟೆಗ್ರಲ್ ಹಾಗೂ ಈ ಮುಚ್ಚಿರುವ ವಾಲ್ಯೂಮ್ ನ ಮೇಲೆ Fನ ಡೈವರ್ಜೆನ್ಸ್ ನ ವಾಲ್ಯೂಮ್ ಇಂಟೆಗ್ರಲ್ ಇವುಗಳನ್ನು ಕಂಡುಹಿಡಿಯಬೇಕು ಈ ಮುಚ್ಚಿರುವ ವಾಲ್ಯೂಮ್ ಅನ್ನು ನಾವು M ಎಂದು ಸೂಚಿಸುತ್ತೇವೆ ನಮ್ಮಲ್ಲಿ ಮೊದಲನೆಯದಾಗಿ ಶಂಕುವಿನ zx2y2 ಈ ಮೇಲ್ಮೈ ಇದೆ ಹಾಗೂ ಎರಡನೆಯದಾಗಿ ಶಂಕುವಿನ ಮುಚ್ಚಳವಾಗಿರುವ ಈ ಡಿಸ್ಕ್ ನ ಮೇಲ್ಮೈ ಇದೆ ಇದು ಇಲ್ಲಿನ ಸನ್ನಿವೇಶ ಶಂಕುವಿನ ಮೇಲ್ಮೈಯನ್ನು S1 ಎಂದೂ ಅದರ ಮುಚ್ಚಳವಾದ ಡಿಸ್ಕ್ ನ ಮೇಲ್ಮೈಯನ್ನು S2ಎಂದೂ ಸೂಚಿಸುತ್ತೇವೆ ಈಗ ನಾವು ಸರ್ಫೇಸ್ ಇಂಟೆಗ್ರಲ್ ಅನ್ನು ಮೊದಲು ಲೆಕ್ಕಹಾಕಿದರೆ ನಮ್ಮಲ್ಲಿ 2 ಮೇಲ್ಮೈಗಳಿವೆ S1 ಹಾಗೂ S2 ಮೇಲ್ಮೈ S1 ನ ಮೇಲೆ F⋅n ಇದನ್ನು ಇಂಟಿಗ್ರೇಟ್ ಮಾಡಲು ಮೊದಲು ನಾವು ಮೇಲ್ಮೈಯ ಲಂಬ ವಾದ n ಅನ್ನು ಕಂಡು ಹಿಡಿಯಬೇಕು ಇಲ್ಲಿ ಮೇಲ್ಮೈಯು zx2y2 ಹೊರ ದಿಕ್ಕಿಗಿರುವ ಲಂಬವನ್ನು ಪಡೆಯಲು ನಾವು f ಅನ್ನು x2y2 z2 ಹೀಗೆ ತೆಗೆದುಕೊಳ್ಳೋಣ ಹಾಗಾಗಿ x2y2 z2 ಇದರಿಂದ ನಾವು ಲಂಬವನ್ನು ಕಂಡುಹಿಡಿಯೋಣ ಲಂಬ ವು ಗ್ರೇಡಿಯಂಟ್ ಅನ್ನು ಅದರ ಗಾತ್ರ ದಿಂದ ಭಾಗಿಸಿದಾಗ ದೊರೆಯುತ್ತದೆ ಈ ಮೇಲ್ಮೈಯ ಮೇಲೆ ನಮ್ಮಲ್ಲಿ x2y2z2 ಈ ಸಮೀಕರಣವಿದೆ ಆದ್ದರಿಂದ ನಾವು ಇದನ್ನು z2ನಿಂದ ಬದಲಿಸಬಹುದು ಈ ಪ್ರಮಾಣವು ಏಕಾಂಶ ಲಂಬ ವನ್ನು ಪ್ರತಿನಿಧಿಸುತ್ತದೆ ಈಗ ನಾವು F⋅n ಇದನ್ನು ಲೆಕ್ಕ ಹಾಕಲು ಇಲ್ಲಿ Fಏನು ಅದು Fxiyjzk ಈಗ ನಾವು F⋅n ಇದನ್ನು ಲೆಕ್ಕ ಹಾಕಿದರೆ ಏನಾಗುತ್ತದೆ ನಮ್ಮಲ್ಲಿ x2y2 z2 ಇದೆ ಇದನ್ನು 2z ಇದರಿಂದ ಭಾಗಿಸಬೇಕು ಅಂಶ ವನ್ನು ನೋಡಿದರೆ x2y2 z2 ಇದೆ ಮೇಲ್ಮೈಯ ಮೇಲೆ ಇದು 0 ಆಗಿದೆ ಏಕೆಂದರೆ ನಮ್ಮ ಮೇಲ್ಮೈ x2y2z2 ಆದ್ದರಿಂದ Fನ ಜೊತೆ ಈ ಡಾಟ್ ಪ್ರಾಡಕ್ಟ್ 0 ಆಗುತ್ತದೆ ಅಂದರೆ ಮೊದಲನೇ ಸರ್ಫೇಸ್ ಇಂಟೆಗ್ರಲ್ ನ ಮೌಲ್ಯವು 0 ಆದ್ದರಿಂದ ∬S1F⋅ndσ 0 ಈಗ ನಾವು ಎರಡನೇ ಇಂಟೆಗ್ರಲ್ ಅನ್ನು ಕಂಡುಹಿಡಿಯೋಣ ಎರಡನೇ ಇಂಟೆಗ್ರಲ್ ಗೆ ನಮ್ಮ ಮೇಲ್ಮೈಯು z1 ಸಮತಲ ದ ಮೇಲಿದೆ ಹಾಗೂ ಯಾವುದೇ ಲೆಕ್ಕಾಚಾರ ಮಾಡದೆ ಈ ಮೇಲ್ಮೈ ಯ ಲಂಬ ನಮಗೆ ಗೊತ್ತು ಇದು z1 ಸಮತಲ ಇದರ ಏಕಾಂಶ ಲಂಬ ವು ಈ ಏಕಾಂಶ ಲಂಬವಾದ k ಆಗಿದೆ ಈಗ ನಾವು F⋅n ಅನ್ನು ಕಂಡು ಹಿಡಿಯಬಹುದು ಏಕೆಂದರೆ Fxiyjzk ಈಗ ನಾವು F⋅ndσ ಇದನ್ನು ಲೆಕ್ಕ ಹಾಕಿದರೆ ನಾವು ಮೊದಲೇ ವಿವರಿಸಿದ ಹಾಗೆ ಇದು 0 ಆಗುತ್ತದೆ ಇಲ್ಲಿ ಎರಡನೆಯ ಟರ್ಮ್ ಅಂದರೆ F⋅n ನ ಮೌಲ್ಯ z ಆಗಿದೆ ಹಾಗೂ ಸಮತಲದ ಮೇಲೆ z1ಆಗಿದೆ S2 ನ ಮೇಲೆ z1 S2 ನ ಮೇಲೆ ಇಂಟೆಗ್ರಾಂಡ್ 1 ಅನ್ನು ನಾವು ಇಂಟೆಗ್ರೇಟ್ ಮಾಡುತ್ತಿದ್ದೇವೆ ಇದು ನಮಗೆ ಡಿಸ್ಕ್ ನ ವಿಸ್ತೀರ್ಣ ವನ್ನು ನೀಡುತ್ತದೆ ಈ ವಿಸ್ತೀರ್ಣವು s r2 ಇಲ್ಲಿ r1 ಆದ್ದರಿಂದ ಈ ಮೌಲ್ಯವು ಈಗ ನಾವು ಈ ಚಿತ್ರದಲ್ಲಿರುವ ಇಡೀ ವಾಲ್ಯೂಮ್ ನ ಮೇಲೆ ಇನ್ನೊಂದು ಇಂಟೆಗ್ರಲ್ ಅನ್ನು ಕಂಡು ಹಿಡಿಯುತ್ತೇವೆ ವಾಲ್ಯೂಮ್ ಇಂಟೆಗ್ರಲ್ ಅನ್ನು ಪಡೆಯಲು ನಾವು ಮೊದಲು Fನ ಡೈವರ್ಜೆನ್ಸ್ ಅನ್ನು ಕಂಡುಹಿಡಿಯಬೇಕು ಈಗ ನಾವು Fನ ಡೈವರ್ಜೆನ್ಸ್ ಅನ್ನು ಲೆಕ್ಕ ಹಾಕಿದರೆ ಇಲ್ಲಿ F ಅನ್ನು ಕೊಡಲಾಗಿದೆ Fನ ಡೈವರ್ಜೆನ್ಸ್ ಗೆ x ನ x ಸಂಬಂಧಿತ ಭಾಗಶಃ ವ್ಯುತ್ಪನ್ನ ವು 1 ಇಲ್ಲಿಯೂ 1 ಇಲ್ಲಿ ಕೂಡ 1 ಆದ್ದರಿಂದ ನಮಗೆ ಇಲ್ಲಿ 3 ದೊರೆಯುತ್ತದೆ ಇದು 3 ಹಾಗೂ ಮೇಲ್ಮೈಯಿಂದ ಸುತ್ತುವರಿಯಲ್ಪಟ್ಟ ಘನಫಲ ಶಂಕುವಿನ ವಾಲ್ಯೂಮ್ ನ ಸೂತ್ರವು ನಮಗೆ ತಿಳಿದಿದೆ ಅದು ಸಾಮಾನ್ಯ ಜ್ಞಾನ ತ್ರಿಜ್ಯ r ಮತ್ತು ಎತ್ತರ h ಇರುವ ಶಂಕುವಿನ ಘನಫಲ r2h3 ಇಲ್ಲಿ ತ್ರಿಜ್ಯವು 1 ಎತ್ತರ ಕೂಡ 1 ಆದ್ದರಿಂದ ನಮಗೆ ಇಲ್ಲಿ 3 ಮತ್ತು r2h3 ಇದು 3 ಇದರ ಉತ್ತರ ಎಂದು ಬರುತ್ತದೆ ಸರ್ಫೇಸ್ ಇಂಟೆಗ್ರಲ್ ನ ಮೌಲ್ಯವೂ ಆಗಿತ್ತು ಮೇಲ್ಮೈಯು ಸ್ವಲ್ಪ ಸಂಕೀರ್ಣವಾದ ಈ ನಿದರ್ಶನದಲ್ಲೂ ನಾವು ಡೈವರ್ಜೆನ್ಸ್ ಥಿಯರಂ ಅನ್ನು ಧೃಡಪಡಿಸಿದ್ದೇವೆ ಇದರಲ್ಲಿ ಎರಡು ಮೇಲ್ಮೈಗಳಿದ್ದವು ಒಂದು ಶಂಕು ಹಾಗೂ ಇನ್ನೊಂದು ಡಿಸ್ಕ್ ಈ ಉಪನ್ಯಾಸವನ್ನು ಸಿದ್ಧಗೊಳಿಸಲು ಈ ಎಲ್ಲಾ ಉಲ್ಲೇಖಗಳನ್ನು ಉಪಯೋಗಿಸಲಾಗಿದೆ ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಈ ಉಪನ್ಯಾಸದಲ್ಲಿ ನಾವು ಡೈವರ್ಜೆನ್ಸ್ ಥಿಯರಂ ಅನ್ನು ವಿವರವಾಗಿ ತಿಳಿದೆವು ಇದು ಒಂದು ಬಹು ಉಪಯೋಗಿ ಪ್ರಮೇಯ ಎಂಬುದನ್ನು ನಾವು ಹಲವು ಉದಾಹರಣೆಗಳಿಂದ ನೋಡಿದೆವು ಇದರ ಹೇಳಿಕೆಯ ಪ್ರಕಾರ ಸರ್ಫೇಸ್ ಇಂಟೆಗ್ರಲ್ ಅಥವಾ ಲಂಬ ದ ದಿಕ್ಕಿನಲ್ಲಿ ಮೇಲ್ಮೈ ಯ ಮೂಲಕ ಹರಿಯುವಿಕೆ ಯನ್ನು Fನ ಡೈವರ್ಜೆನ್ಸ್ ಅನ್ನು ಈ ಕ್ಲೋಸ್ಡ್ ಸರ್ಫೇಸ್ S ಸುತ್ತುವರಿದಿರುವ ವಾಲ್ಯೂಮ್ ನ ಮೇಲೆ ಇಂಟೆಗ್ರೇಟ್ ಮಾಡಿ ಪಡೆಯಬಹುದು ಈ ದಿನದ ಉಪನ್ಯಾಸ ಇಲ್ಲಿಗೆ ಮುಗಿಯುತ್ತದೆ ಗಮನವಿಟ್ಟು ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು